ಇಂಜಿನಿಯರಿಂಗ್ ಗಣಿತ I ರ ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 13 ಆಗಿದೆ ಇಂದು ನಾವು ಎರಡು ಅಸ್ಥಿರಾಂಕಗಳ ಉತ್ಪನ್ನಗಳ ಡಿಫರೆನ್ಷಿಯಾಬಿಲಿಟಿ ಯ ಬಗ್ಗೆ ಮತ್ತೊಮ್ಮೆ ಮಾತನಾಡುತ್ತೇವೆ ಮತ್ತು ಮೂಲಭೂತವಾಗಿ ನಾವು ಡಿಫರೆನ್ಷಿಯಾಬಿಲಿಟಿ ಗಾಗಿ ಮಿತಿ ಪರೀಕ್ಷೆಯ ಮೂಲಕ ಹೋಗುತ್ತೇವೆ ಮತ್ತು ಒಂದಕ್ಕಿಂತ ಹೆಚ್ಚು ವೇರಿಯಬಲ್ಗಳ ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಯನ್ನು ಪರೀಕ್ಷಿಸಲು ಇದು ತುಂಬಾ ಉಪಯುಕ್ತವಾಗಿದೆ ತದನಂತರ ಕೆಲವು ಸಮಸ್ಯೆಗಳನ್ನು ಈ ಉಪನ್ಯಾಸದಲ್ಲಿ ಪರಿಹರಿಸಲಾಗುತ್ತದೆ ಹಿಂದಿನ ಉಪನ್ಯಾಸದಿಂದ ನೆನಪಿಸಿಕೊಳ್ಳೋಣ ನಾವು ಈಗಾಗಲೇ ಎರಡು ಅಸ್ಥಿರಾಂಕಗಳ ಉತ್ಪನ್ನಗಳ ಡಿಫರೆನ್ಷಿಯಾಬಿಲಿಟಿ ಯನ್ನು ಚರ್ಚಿಸಿದ್ದೇವೆ ನಾವು ಕಲಿತದ್ದು ಏನೆಂದರೆ x ನಿಂದ delta x ಮತ್ತು y ನಿಂದ delta y ಅನ್ನು ಬದಲಾಯಿಸುವಾಗ z ನಲ್ಲಿನ ಬದಲಾವಣೆ ಆಗಿರುವ delta z ಅನ್ನು ಯಾವುದೇ ಹಂತ x y ನಲ್ಲಿ ವ್ಯಕ್ತಪಡಿಸಬಹುದಾದರೆ ಉತ್ಪನ್ನ z ಎಂಬುದು x y ಪಾಯಿಂಟ್ ನಲ್ಲಿ ಡಿಫರೆನ್ಸಿಬಲ್ ಎಂದು ಹೇಳಬಹುದು ನಾವು ಈ delta z ಅನ್ನು delta x ಮತ್ತು delta y ಗಳಲ್ಲಿ ವ್ಯಕ್ತಪಡಿಸಬಹುದಾದರೆ a ಬಾರಿ delta x ಪ್ಲಸ್ b ಬಾರಿ delta y ಅದು ರೇಖೀಯ ಪದವಾಗಿದೆ a ಮತ್ತು b delta x ಮತ್ತು delta y ಯಿಂದ ಸ್ವತಂತ್ರವಾಗಿವೆ ಜೊತೆಗೆ epsilon ಬಾರಿ delta x ಬಾರಿ epsilon 2 ಬಾರಿ delta y ಮತ್ತು ಇಲ್ಲಿ delta x ಮತ್ತು delta y 0 ಗೆ ಹೋದಾಗ epsilon ಮತ್ತು epsilon 2 0 ಗೆ ಹೋಗಬೇಕು ಅಗತ್ಯ ಷರತ್ತುಗಳು f ನ ನಿರಂತರತೆಯು ಡಿಫರೆನ್ಷಿಯಾಬಿಲಿಟಿ ಗೆ ಅವಶ್ಯಕವಾಗಿದೆ ಎಂದು ನಾವು ಕಲಿತಿದ್ದೇವೆ ಮತ್ತು f x ಮತ್ತು f y ಆಂಶಿಕ ನಿಷ್ಪನ್ನಗಳ ಅಸ್ತಿತ್ವವು ಡಿಫರೆನ್ಷಿಯಾಬಿಲಿಟಿ ಗೆ ಅವಶ್ಯಕವಾಗಿದೆ ಮತ್ತು ಎರಡು ಅಸ್ಥಿರಾಂಕಗಳ ಉತ್ಪನ್ನಗಳ ಡಿಫರೆನ್ಷಿಯಾಬಿಲಿಟಿ ಯನ್ನು ವ್ಯಾಖ್ಯಾನಿಸಲು ಒಂದು ನಿಷ್ಪನ್ನದ ನಿರಂತರತೆ ಅಥವಾ ಎರಡೂ ಆಂಶಿಕ ನಿಷ್ಪನ್ನಗಳ ನಿರಂತರತೆ ಸಾಕಾಗುತ್ತದೆ ಎಂದು ನಾವು ಪರ್ಯಾಪ್ತ ಷರತ್ತುಗಳನ್ನು ನೋಡಿದ್ದೇವೆ ಡಿಫರೆನ್ಷಿಯಾಬಿಲಿಟಿ ಯನ್ನು ಸಾಬೀತುಪಡಿಸಲು ಪರ್ಯಾಪ್ತ ಷರತ್ತುಗಳನ್ನು ಬಳಸಬಹುದು ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಉತ್ಪನ್ನವು ಅಥವಾ ಆಂಶಿಕ ನಿಷ್ಪನ್ನವು ನಿರಂತರವಾಗಿದೆ ಎಂದು ನೀವು ಗಮನಿಸಿದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ನಾವು ಹೇಳಬಹುದು ಅಥವಾ ನಾವು ಈ ವ್ಯಾಖ್ಯಾನವನ್ನು ನೇರವಾಗಿ ಪರೀಕ್ಷಿಸಬಹುದು ನಾವು ಈ delta ಮತ್ತು delta y ಯ ಪರಿಭಾಷೆಯಲ್ಲಿ ಈ delta z ಅನ್ನು ಈ ರೂಪದಲ್ಲಿ ವ್ಯಕ್ತಪಡಿಸಬೇಕು ಮತ್ತು ನಂತರ ನಾವು ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ಹೇಳಬಹುದು ಇಂದು ನಾವು ಇನ್ನೊಂದು ಮಾರ್ಗವನ್ನು ಕಲಿಯುತ್ತೇವೆ ಅದು ಇಲ್ಲಿ ಈ ಅಭಿವ್ಯಕ್ತಿಗೆ ಸಮನಾಗಿರುತ್ತದೆ ಅದು ಡಿಫರೆನ್ಷಿಯಾಬಿಲಿಟಿ ಯನ್ನು ಸುಲಭವಾಗಿ ಸಾಬೀತುಪಡಿಸಲು ಬಳಸಬಹುದು ಮತ್ತು ಅದು ಮಿತಿಯ ಪರೀಕ್ಷೆಯಾಗಿದೆ ಈ ಡಿಫರೆನ್ಷಿಯಾಬಿಲಿಟಿ ಯು ವರ್ಗಮೂಲ delta x ಸ್ಕ್ವೇರ್ ಪ್ಲಸ್ delta y ಸ್ಕ್ವೇರ್ ಆಗಿರುವ delta rho ಈ ಮಿತಿಗೆ ಸಮಾನವಾಗಿದೆ ಎಂದು ಇಲ್ಲಿ ನಾವು ಈಗ ತೋರಿಸುತ್ತೇವೆ 0 ಗೆ ಸಮನಾದ delta z ಮೈನಸ್ dz over delta rho ಅಭಿವ್ಯಕ್ತಿಯ ಈ ಮಿತಿಯನ್ನು ಇಲ್ಲಿ ತೆಗೆದುಕೊಂಡರೆ ಆಗ ನಾವು ಉತ್ಪನ್ನವು ಡಿಫರೆನ್ಸಿಬಲ್ ಎಂದು ಸಾಬೀತುಪಡಿಸಬಹುದು ಅಥವಾ ನಾವು ಡಿಫರೆನ್ಷಿಯಾಬಿಲಿಟಿ ಯನ್ನು ಹೊಂದಿದ್ದರೆ ಅದು ಈ ಮಿತಿಯನ್ನು 0 ಎಂದು ಸೂಚಿಸುತ್ತದೆ ಮತ್ತು ಈ ಮಿತಿ 0 ಡಿಫರೆನ್ಷಿಯಾಬಿಲಿಟಿ ಯನ್ನು ಸೂಚಿಸುತ್ತದೆ ಆದ್ದರಿಂದ ಇವೆರಡೂ ಸಮಾನವಾದ ವ್ಯಾಖ್ಯಾನ ಅಥವಾ ಡಿಫರೆನ್ಷಿಯಾಬಿಲಿಟಿ ಗಾಗಿ ಪರೀಕ್ಷೆ Differentiability ನಾವು ಈಗ ಒಂದು ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದ್ದರೆ ಈ ಮಿತಿಯು 0 ಆಗಿರಬೇಕು ಎಂದು ನಾವು ತೋರಿಸುತ್ತೇವೆ f ಡಿಫರೆನ್ಸಿಬಲ್ ಆಗಿದ್ದರೆ ನಾವು ಈ delta z ಅನ್ನು delta x ಪ್ಲಸ್ b delta y ಮತ್ತು ಪ್ಲಸ್ epsilon 1 delta x plus epsilon 2 delta y ಎಂದು ವ್ಯಕ್ತಪಡಿಸಬಹುದು ಈಗ ಇದು ನಾವು ಅವಕಲನ ಎಂದು ಕರೆಯುವ dz ಪದವಾಗಿದೆ ನಾವು ಈ ಅವಕಲನ ಪದವನ್ನು ಎಡಭಾಗಕ್ಕೆ ತೆಗೆದುಕೊಂಡು ಈ delta rho ನಿಂದ ಭಾಗಿಸಿದರೆ delta rho ಅನ್ನು delta x square plus delta y square ವರ್ಗಮೂಲವಾಗಿ ನೀಡಲಾಗುತ್ತದೆ ನಾವು ಇದನ್ನು ಭಾಗಿಸಿದರೆ ನಾವು epsilon delta x over delta rho a plus epsilon delta y over delta rho term ಎಂದು ಬಲಭಾಗದಲ್ಲಿ ಪಡೆಯುತ್ತೇವೆ ಈಗ ನಾವು ಇಲ್ಲಿ ಮಿತಿಯನ್ನು delta x ಮತ್ತು delta y 0 ಗೆ ಹೋಗುತ್ತದೆ ಎಂದು ತೆಗೆದುಕೊಳ್ಳುತ್ತೇವೆ ಮತ್ತು ಬಲಭಾಗದಲ್ಲಿರುವ ಮೌಲ್ಯವನ್ನು ಗಮನಿಸುತ್ತೇವೆ delta x ಮತ್ತು delta y 0 ಗೆ ಹೋದಂತೆ epsilon 1 ಮತ್ತು epsilon 2 0 ಗೆ ಹೋಗುತ್ತದೆ ಆದರೆ ನಾವು ಇಲ್ಲಿ epsilon 1 ನೊಂದಿಗೆ ಕುಳಿತಿರುವ delta x over delta rho ಮತ್ತು delta y over delta rho ಪದವು ಅವೆರಡೂ ಸೀಮಿತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಆದರೆ ಇದನ್ನು ನಾವು ಸುಲಭವಾಗಿ ನೋಡಬಹುದು ಏಕೆಂದರೆ ಈ delta rho delta x square plus delta y square ನ ವರ್ಗಮೂಲವಾಗಿದೆ ಇಲ್ಲಿ ಈ ಪದವು ಏಕೆಂದರೆ ಇದು delta x ಗಿಂತ ದೊಡ್ಡದಾಗಿದೆ ಇಲ್ಲಿ ನಾವು delta y square ಮತ್ತು ನಂತರ ವರ್ಗಮೂಲವನ್ನು ಹೊಂದಿದ್ದೇವೆ ಈ ಪದವು ಖಂಡಿತವಾಗಿಯೂ ಈ delta x ಗಿಂತ ದೊಡ್ಡದಾಗಿದೆ ಆದ್ದರಿಂದ ಈ ಪದದ ಮಾಡ್ಯುಲಸ್ delta x over delta rho ನ ಸಂಪೂರ್ಣ ಮೌಲ್ಯವು 1 ರಿಂದ ಸೀಮಿತವಾಗಿದೆ ಅದೇ ರೀತಿ delta y over delta rho ನ ಸಂಪೂರ್ಣ ಮೌಲ್ಯವು 1 ರಿಂದ ಸೀಮಿತವಾಗಿದೆ ತದನಂತರ ನಾವು ಮಿತಿ delta rho 0 ಗೆ ಹೋಗುತ್ತದೆ ಎಂದು ತೆಗೆದುಕೊಂಡಾಗ ಈ ಭಾಗವು 0 ಕ್ಕೆ ಹೋಗುತ್ತದೆ ಏಕೆಂದರೆ ಎಪ್ಸಿಲಾನ್ 1 0 ಕ್ಕೆ ಹೋಗುತ್ತದೆ ಮತ್ತು ಎಪ್ಸಿಲಾನ್ 2 0 ಕ್ಕೆ ಹೋಗುತ್ತದೆ ಆದ್ದರಿಂದ ಮಿತಿಯನ್ನು ತೆಗೆದುಕೊಳ್ಳುವಾಗ ಈ 2 ಪದಗಳ ಮಿತಿಯಿಂದಾಗಿ ನಾವು ಗಮನಿಸುತ್ತೇವೆ ಮತ್ತು delta rho 0 ಗೆ ಹೋದಂತೆ ಎಪ್ಸಿಲಾನ್ 1 ಮತ್ತು ಎಪ್ಸಿಲಾನ್ 2 0 ಗೆ ಹೋಗುವ ಗುಣಲಕ್ಷಣಗಳು ನಮಗೆ ತಿಳಿದಿದೆ ಅಂದರೆ delta x 0 ಗೆ ಹೋಗುತ್ತದೆ ಮತ್ತು delta y 0 ಗೆ ಹೋಗುತ್ತದೆ ಈ ಸಂದರ್ಭದಲ್ಲಿ ನಾವು ಈ ಮಿತಿಯು 0 ಗೆ ಸಮನಾಗಿರುತ್ತದೆ ಎಂದು ಸಾಬೀತುಪಡಿಸಬಹುದು ಏಕೆಂದರೆ ಅಲ್ಲಿ ಈ ಪದಗಳು ಸೀಮಿತವಾಗಿವೆ f ಡಿಫರೆನ್ಸಿಬಲ್ ಆಗಿದ್ದರೆ ಅದು 0 ಗೆ ಸಮನಾಗಿರಬೇಕು ಎಂದು ನಾವು ತೋರಿಸಲು ಬಯಸುವ ಮಿತಿ ಇದಾಗಿದೆ ಈಗ ನಾವು ಬೇರೆ ರೀತಿಯಲ್ಲಿ ಹೋಗುತ್ತೇವೆ ಅಂದರೆ ಈ ಮಿತಿಯು 0 ಗೆ ಸಮನಾಗಿದ್ದರೆ ಉತ್ಪನ್ನವು ಡಿಫರೆನ್ಸಿಬಲ್ ಎಂದು ನಾವು ತೋರಿಸುತ್ತೇವೆ ಈ ಸಂದರ್ಭದಲ್ಲಿ ನಾವು ಈಗ ಈ ಮಿತಿಯನ್ನು 0 ಗೆ ಸಮಾನ ಎಂದು ಹೇಳುತ್ತೇವೆ ಈ ಮಿತಿಯು 0 ಗೆ ಸಮಾನವಾಗಿದ್ದರೆ ನಾವು ಇಲ್ಲಿ ಒಂದು epsilon ಅನ್ನು ಪರಿಚಯಿಸಬಹುದು ಎಂದು ನಾವು ಹಿಂದಿನ ಉಪನ್ಯಾಸದಲ್ಲಿ ಬಳಸಿರುವ ಅಂಶವನ್ನು ಬಳಸುತ್ತೇವೆ ಈ ಪದ ಮೈನಸ್ 0 ಇಲ್ಲಿ 0 ಆಗಿದೆ ಆದ್ದರಿಂದ ಈ ಪದವು epsilon ಗೆ ಸಮಾನವಾಗಿರುತ್ತದೆ ಮತ್ತು delta rho 0 ಗೆ ಹೋದಾಗ ಅಥವಾ delta x ಮತ್ತು delta y 0 ಗೆ ಹೋದಾಗ ಈ ಎಪ್ಸಿಲಾನ್ 0 ಗೆ ಹೋಗಬೇಕು ಎಂಬ ಗುಣಲಕ್ಷಣವನ್ನು epsilon ಹೊಂದಿರುತ್ತದೆ ಏಕೆಂದರೆ ಇದರ ಮಿತಿ ನಿಖರವಾಗಿ 0 ಆಗಿದೆ ಆದ್ದರಿಂದ delta rho 0 ಗೆ ಹೋಗುತ್ತದೆ ಎಂಬ ಮಿತಿಯನ್ನು ನಾವು ತೆಗೆದುಕೊಂಡಾಗ epsilon 0 ಗೆ ಹೋಗಬೇಕು

ಈ ಸಂದರ್ಭದಲ್ಲಿ ನಾವು epsilon ನ ಈ ಗುಣಲಕ್ಷಣವನ್ನು ಹೊಂದಿದ್ದೇವೆ delta rho 0 ಗೆ ಹೋದಾಗ epsilon 0 ಗೆ ಹೋಗಬೇಕು ನಾವು ಈಗ ಈ ಪದವನ್ನು ಬಲಭಾಗಕ್ಕೆ ತೆಗೆದುಕೊಂಡರೆ ನಾವು delta z ಮೈನಸ್ ಈ dz ಅನ್ನು ಹೊಂದಿದ್ದೇವೆ ಇದು epsilon ಬಾರಿ ಈ delta rho ಗೆ ಸಮಾನವಾಗಿದೆ ಆದ್ದರಿಂದ epsilon ಮತ್ತು ಈ delta rho ನಾವು ವರ್ಗಮೂಲ delta x ಸ್ಕ್ವೇರ್ ಪ್ಲಸ್ delta y ಸ್ಕ್ವೇರ್ ಅನ್ನು ಆದೇಶಿಸಿದ್ದೇವೆ ಈಗ ನಾವು ವರ್ಗಮೂಲ delta x square plus delta y square ನಿಂದ ಭಾಗಿಸಬಹುದು ಮತ್ತು ಅದೇ ಪದದಿಂದ ಅದನ್ನು ಗುಣಿಸಬಹುದು

ಈ ಕೆಳಗಿನ ಅಭಿವ್ಯಕ್ತಿಯನ್ನು ಇಲ್ಲಿ ಪಡೆಯಲು epsilon delta x square plus delta y square ಅನ್ನು ಈ ವರ್ಗಮೂಲದಿಂದ ಭಾಗಿಸಿ ಮತ್ತು ಈಗ ನಾವು 2 ಭಾಗಗಳಾಗಿ ವಿಭಜಿಸಬಹುದು ಆದ್ದರಿಂದ ಇಲ್ಲಿ ಎಪ್ಸಿಲಾನ್ ಮತ್ತು ಒಂದು delta x ಅನ್ನು ಈ ಪದದಿಂದ ಭಾಗಿಸಲಾಗಿದೆ ಮತ್ತು ಇನ್ನೊಂದು delta x ಅನ್ನು ಇಲ್ಲಿ ನಾವು ಉತ್ಪನ್ನದ ಜೊತೆಗೆ ಬರೆದಿದ್ದೇವೆ ಮತ್ತೆ ಅದೇ ಪರಿಕಲ್ಪನೆ ಎಂದರೆ 1 delta y ಜೊತೆಗೆ epsilon ಮತ್ತು ಈ ವರ್ಗಮೂಲ delta x square plus delta y square ಮತ್ತು delta y ಪದದಿಂದ ಭಾಗಿಸಲಾಗಿದೆ

ಆದ್ದರಿಂದ z ನಲ್ಲಿನ ಈ delta z ವ್ಯತ್ಯಾಸವನ್ನು ನಾವು dz plus epsilon 1 ಎಂದು ಬರೆಯಬಹುದು ಆದ್ದರಿಂದ ಇದು ನಮ್ಮ epsilon 1 delta x ಜೊತೆಗೆ ಈ epsilon 2 delta y ಮತ್ತು ಇದು ಸೂಚಿಸುತ್ತದೆ ಆದರೆ ಇದು ಬಲಭಾಗಕ್ಕೆ ಹೋಗುವ dz ಆಗಿತ್ತು ಮತ್ತು ಇದು epsilon 1 ಪದದಂತಿದೆ ಮತ್ತು ಇದು epsilon 2 ಪದವಾಗಿದೆ ಮತ್ತು ಅವುಗಳು ಮತ್ತೆ 0 ಗೆ ಹೋಗುವ ಗುಣಲಕ್ಷಣವನ್ನು ನಾವು ಮೊದಲು ಕಲಿತಿದ್ದೇವೆ ನ ಡಿಫರೆನ್ಷಿಯಾಬಿಲಿಟಿ ಆದ್ದರಿಂದ ಇದು ನಾವು 0 ಕ್ಕೆ ಹೋಗುತ್ತೇವೆ ಇದು 0 ಕ್ಕೆ ಹೋಗುತ್ತದೆ ಮತ್ತು ನಾವು ಈ delta z ಅನ್ನು ಈ epsilon delta x plus epsilon delta y ಪರಿಭಾಷೆಯಲ್ಲಿ ಬರೆದಿದ್ದೇವೆ ಇದು ನಿಖರವಾಗಿ ಡಿಫರೆನ್ಷಿಯಾಬಿಲಿಟಿ ಯ ವ್ಯಾಖ್ಯಾನವಾಗಿದೆ ಡಿಫರೆನ್ಷಿಯಾಬಿಲಿಟಿ ಗಾಗಿ ನಾವು ಇಲ್ಲಿ ಸಮಾನವಾದ ವ್ಯಾಖ್ಯಾನವನ್ನು ಹೊಂದಿದ್ದೇವೆ ಎಂದು ನಾವು ಈಗ ಗಮನಿಸಿದ್ದೇವೆ ಡಿಫರೆನ್ಷಿಯಾಬಿಲಿಟಿ ಈ ಮಿತಿಯು 0 ಗೆ ಸಮನಾಗಿರಬೇಕು ಎಂದು ಸೂಚಿಸುತ್ತದೆ ಅಥವಾ ಈ ಮಿತಿಯು 0 ಗೆ ಸಮನಾಗಿದ್ದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರಬೇಕು ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಡಿಫರೆನ್ಷಿಯಾಬಿಲಿಟಿ ಅನ್ನು ಪರೀಕ್ಷಿಸಲು ನಾವು ಇಲ್ಲಿ ಈ ಮಿತಿ ವ್ಯಾಖ್ಯಾನವನ್ನು ಬಳಸಬಹುದು ಏಕೆಂದರೆ ಈ ಮಿತಿಯನ್ನು ಪಡೆಯುವುದು ಈ dz ಮತ್ತು epsilon delta x delta y ಪದದ ಪರಿಭಾಷೆಯಲ್ಲಿ ಈ delta z ಅನ್ನು ವ್ಯಕ್ತಪಡಿಸುವುದಕ್ಕಿಂತ ಸುಲಭವಾಗಿದೆ ಆದ್ದರಿಂದ ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಅನ್ನು ಸಾಬೀತುಪಡಿಸಲು ನಾವು ಹೆಚ್ಚಿನ ಸಮಯ ಈ ವ್ಯಾಖ್ಯಾನವನ್ನು ಬಳಸುತ್ತೇವೆ ಏಕೆಂದರೆ ಡಿಫರೆನ್ಷಿಯಾಬಿಲಿಟಿ ಯ ಇತರ ವ್ಯಾಖ್ಯಾನಕ್ಕಿಂತ ಇದು ಸುಲಭವಾಗಿದೆ ಇಲ್ಲಿ ನಾವು ಈ ಸಮಸ್ಯೆ ಸಂಖ್ಯೆ 1 ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಉತ್ಪನ್ನವು ನಿರಂತರವಾಗಿದೆ ಮತ್ತು ಆಂಶಿಕ ನಿಷ್ಪನ್ನಗಳು ಅಸ್ತಿತ್ವದಲ್ಲಿದೆ ಎಂದು ನಾವು ತೋರಿಸುತ್ತೇವೆ ಆದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಮತ್ತು ಇದು ನಿರಂತರತೆ ಮತ್ತು ಆಂಶಿಕ ನಿಷ್ಪನ್ನಗಳ ಅಸ್ತಿತ್ವ ಕಾರಣ ಈ ಎರಡು ಡಿಫರೆನ್ಷಿಯಾಬಿಲಿಟಿ ಗೆ ಅಗತ್ಯವಾದ ಷರತ್ತುಗಳು ಆದ್ದರಿಂದ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ನಾವು ಈ ಎರಡು ಷರತ್ತುಗಳ ಆಧಾರದ ಮೇಲೆ ಹೇಳಲು ಸಾಧ್ಯವಿಲ್ಲ ಇದು ಒಂದು ಉದಾಹರಣೆಯಾಗಿದೆ ಈ ಉತ್ಪನ್ನವು ನಿರಂತರವಾಗಿದೆ ಮತ್ತು ಆಂಶಿಕ ನಿಷ್ಪನ್ನಗಳು f x ಮತ್ತು f y ಎರಡೂ ಅಸ್ತಿತ್ವದಲ್ಲಿವೆ ಆದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಎಂದು ನಾವು ತೋರಿಸುತ್ತೇವೆ ಮೊದಲು ಆಂಶಿಕ ನಿಷ್ಪನ್ನಗಳ ಅಸ್ತಿತ್ವ ನಾವು 0 0 ನಲ್ಲಿ f x ನ ವ್ಯಾಖ್ಯಾನವನ್ನು ತಿಳಿದಿದ್ದೇವೆ ಮತ್ತು ಸ್ವಾಭಾವಿಕವಾಗಿ ನಾವು ಈ ಅಸ್ತಿತ್ವದ ನಿರಂತರತೆಯನ್ನು 0 0 ನಲ್ಲಿ ತೋರಿಸುತ್ತೇವೆ ಮತ್ತು ಉತ್ಪನ್ನವು ಮೂಲದಲ್ಲಿ ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಆದ್ದರಿಂದ ಇಲ್ಲಿ 0 0 ನಲ್ಲಿ f x ವ್ಯಾಖ್ಯಾನದ ಪ್ರಕಾರ delta x ಮಿತಿಯು 0 ಗೆ ಹೋಗುತ್ತದೆ ಮತ್ತು ಈ delta x ಪದದ ಮೇಲೆ f delta x 0 minus f 0 0 ಇದು 0 ಆಗಿರುತ್ತದೆ ಏಕೆಂದರೆ ಇಲ್ಲಿ ನಾವು x y ನ ಈ ಉತ್ಪನ್ನವನ್ನು ನೋಡಬಹುದು ನಾವು ಇಲ್ಲಿ f ಈ ವಾದವನ್ನು 0 ಎಂದು ಹೊಂದಿರುವಾಗ ಇದು ಉತ್ಪನ್ನವನ್ನು 0 ಮಾಡುತ್ತದೆ ಮತ್ತು f 0 0 ಅನ್ನು 0 ನಲ್ಲಿ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನಾವು ಈ 0 ಮೈನಸ್ 0 ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಇಲ್ಲಿ 0 ಆಗಿದೆ ಮತ್ತು ಇದು ಕೂಡ 0 ಆಗಿದೆ ಆದ್ದರಿಂದ 0 ಮೈನಸ್ 0 ಬೈ delta x ಮತ್ತು ನಾವು ಈ 0 ಅನ್ನು ಪಡೆಯುತ್ತೇವೆ ಇದೆ ರೀತಿ f y f y 0 0 ಗಾಗಿ ನಾವು f 0 delta y minus f 0 0 ಅನ್ನು ಹೊಂದಿದ್ದೇವೆ ಮತ್ತು ಮತ್ತೆ ಈ x ವಾದದಿಂದಾಗಿ ಇಲ್ಲಿ ಅದು 0 ಆಗಿದೆ ಈ ಉತ್ಪನ್ನವು ಇದನ್ನು ಮತ್ತೆ 0 ಮಾಡುತ್ತದೆ ಮತ್ತು ಇದು 0 ಆದ್ದರಿಂದ 0 ಮೈನಸ್ 0 ಮತ್ತು ನಾವು ಈ ಮೌಲ್ಯವನ್ನು 0 ಎಂದು ಪಡೆಯುತ್ತೇವೆ ನಾವು 0 0 ನಲ್ಲಿ ಆಂಶಿಕ ನಿಷ್ಪನ್ನಗಳ ಅಸ್ತಿತ್ವವನ್ನು ಹೊಂದಿದ್ದೇವೆ ಮತ್ತು f x 0 ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನದ ಮೌಲ್ಯವನ್ನು ಹೊಂದಿದ್ದೇವೆ ಮತ್ತು y ಗೆ ಸಂಬಂಧಿಸಿದಂತೆ 0 0 ನಲ್ಲಿ ಆಂಶಿಕ ನಿಷ್ಪನ್ನದ ಮೌಲ್ಯವು 0 ಆಗಿದೆ ಈಗ ಮತ್ತೆ ನಿರಂತರತೆಗಾಗಿ ಇದು ನಾವು ಈಗಾಗಲೇ ಪರೀಕ್ಷಿಸಿದ ಸರಳ ಉತ್ಪನ್ನವಾಗಿದೆ ನಾವು ಇದನ್ನು ಸುಲಭವಾಗಿ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸಬಹುದು ಆದ್ದರಿಂದ x ಎಂಬುದು r cos theta ಮತ್ತು y ಎಂಬುದು r sin theta ಕ್ಕೆ ಸಮಾನವಾಗಿದೆ ಇದನ್ನು ಅಲ್ಲಿ ಆದೇಶಿಸಬಹುದು ಮತ್ತು r 0 ಗೆ ಹೋಗುವ ಮಿತಿಯನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ x ಎಂಬುದು r cos theta ಮತ್ತು y ಎಂಬುದು r sin theta ಕ್ಕೆ ಸಮಾನ ಎಂದು ಆದೇಶಿಸಿದಾಗ ಇಲ್ಲಿ ನಾವು r r ಸ್ಕ್ವೇರ್ ನ ವರ್ಗಮೂಲವನ್ನು ಸರಳವಾಗಿ ಪಡೆಯುತ್ತೇವೆ ಮತ್ತು ನಂತರ ಒಂದು r ರದ್ದುಗೊಳ್ಳುತ್ತದೆ ಮತ್ತು ನಾವು ಇಲ್ಲಿ r ಮತ್ತು cos theta sin theta ಅನ್ನು ಹೊಂದಿದ್ದೇವೆ r 0 ಗೆ ಹೋದಂತೆ ಈ cos theta sin theta ಸೀಮಿತಗೊಳ್ಳುತ್ತದೆ ಇಲ್ಲಿ ಈ ಮಿತಿಯು 0 ಕ್ಕೆ ಹೋಗುತ್ತದೆ ನಾವು ಹೊಂದಿದ್ದೇವೆ ಮತ್ತು ಉತ್ಪನ್ನವು 0 0 ನಲ್ಲಿ 0 ಆಗಿದೆ ಉತ್ಪನ್ನವು 0 0 ಹಂತದಲ್ಲಿ ನಿರಂತರವಾಗಿರುತ್ತದೆ ನಾವು ಆಂಶಿಕ ನಿಷ್ಪನ್ನಗಳ ಅಸ್ತಿತ್ವವನ್ನು ಹೊಂದಿದ್ದೇವೆ ನಾವು ಉತ್ಪನ್ನದ ನಿರಂತರತೆಯನ್ನು ಹೊಂದಿದ್ದೇವೆ ಮತ್ತು ಈಗ ನಾವು ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಯನ್ನು ಪರೀಕ್ಷಿಸುತ್ತೇವೆ ಈ ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಗಾಗಿ ನಾವು ಈಗ ಈ ಮಿತಿಯ ವ್ಯಾಖ್ಯಾನಕ್ಕೆ ಹೋಗಬೇಕಾಗಿದೆ ಏಕೆಂದರೆ ನಾನು ಹೇಳಿದಂತೆ ಇದು ತುಂಬಾ ಸುಲಭವಾಗಿದೆ ನಾವು ಮೈನಸ್ dz ಓವರ್ delta rho ನಲ್ಲಿ delta z ನ ಮಿತಿಯನ್ನು ಕಂಡುಕೊಳ್ಳುತ್ತೇವೆ delta z ಎಂಬುದು x ಮತ್ತು y ನಲ್ಲಿನ ಇನ್ಕ್ರಿಮೆಂಟ್ ಆಗಿದೆ ಆದ್ದರಿಂದ 0 ಪ್ಲಸ್ delta x ಮತ್ತು 0 ಪ್ಲಸ್ delta y ಮತ್ತು ಮೈನಸ್ f 0 0 ಆದ್ದರಿಂದ ಈ f 0 0 ಎಂಬುದು 0 ಆಗಿದೆ ಇಲ್ಲಿ ನಾವು f delta x delta y ಅನ್ನು ಹೊಂದಿದ್ದೇವೆ ಇಲ್ಲಿ ಈ x y ಅನ್ನು delta x delta y ನಿಂದ ಬದಲಾಯಿಸಲಾಗುತ್ತದೆ ನಾವು delta x delta y ಮತ್ತು ವರ್ಗಮೂಲ delta x square ಪ್ಲಸ್ delta y square ಅನ್ನು ಹೊಂದಿದ್ದೇವೆ ಮತ್ತು ಈಗ ಈ z ನ ಅವಕಲನ ಆದ dz ಇದು x delta x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನ ಪ್ಲಸ್ y ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನ ಮತ್ತು ನಂತರ ನಾವು delta y ಅನ್ನು ಹೊಂದಿದ್ದೇವೆ ಇಲ್ಲಿ ಈ ಎರಡನ್ನು ನಾವು ಮೊದಲು ನೋಡಿದ್ದೇವೆ ಅವುಗಳು 0 ಆಗಿವೆ ನಾವು ಈ dz ಪದವನ್ನು 0 ಎಂದು ಪಡೆಯುತ್ತೇವೆ ಮತ್ತು ನಂತರ ಈ ಮಿತಿ delta z over dz over delta rho ಆದ್ದರಿಂದ ಈ delta z ಎಂಬುದು delta x delta y over delta x square plus delta y square and d z ಇದು 0 ಆಗಿದೆ ನಾವು ಈಗ ಈ delta x delta y ಮತ್ತು ಈ delta rho ಕೂಡ square root delta x square plus delta y square ಆಗಿತ್ತು ಮತ್ತು ನಾವು ಇಲ್ಲಿ ಒಂದು ವರ್ಗಮೂಲವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ವರ್ಗಮೂಲವಿಲ್ಲದೆ ಈ ಪದವನ್ನು ಪಡೆಯುತ್ತೇವೆ ಆದ್ದರಿಂದ delta x delta y over delta x square ಪ್ಲಸ್ delta y square ಮತ್ತು ಈಗ ನಾವು ಈ ಮಿತಿಯನ್ನು ನೋಡುತ್ತೇವೆ ನಾವು ಇಲ್ಲಿ ಈ ಮಾರ್ಗವನ್ನು ತೆಗೆದುಕೊಂಡರೆ delta y ಎಂಬುದು m into delta x ಗೆ ಸಮಾನವಾಗಿರುತ್ತದೆ ಒಬ್ಬರು ಸ್ಪಷ್ಟವಾಗಿ ನೋಡಬಹುದು ಏಕೆಂದರೆ ನಾವು ಅಲ್ಲಿ ಈ ಚತುರ್ಭುಜ ಪದವನ್ನು ಹೊಂದಿದ್ದೇವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದೂ ಸಹ ಚತುರ್ಭುಜವಾಗಿದೆ ಆದ್ದರಿಂದ ನಾವು ಈ ವಿಶೇಷ ಭಾಗ delta y m delta x ಅನ್ನು ತೆಗೆದುಕೊಂಡಾಗ ರೇಖೀಯ ಮಾರ್ಗವು delta x 0 delta y 0 ಗೆ ಹೋಗುತ್ತದೆ ಎಂದು ಸುಲಭವಾಗಿ ನೋಡಬಹುದು ನಾವು delta y ಅನ್ನು ಇಲ್ಲಿ m delta x ಗೆ ಸಮ ಎಂದು ಹಾಕಿದಾಗ ಇಲ್ಲಿ ಕೂಡ m square delta x square delta x square ರದ್ದುಗೊಳ್ಳುತ್ತದೆ ಮತ್ತು ನಾವು ಈ m over 1 plus m square ಅನ್ನು ಪಡೆಯುತ್ತೇವೆ ಮಾರ್ಗದಲ್ಲಿ ಆದ್ದರಿಂದ ಈ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಏಕೆಂದರೆ ಈ ಮಿತಿಯು ಅಸ್ತಿತ್ವದಲ್ಲಿಲ್ಲ ಮಿತಿಯು ಈ ಮಾರ್ಗವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಡಿಫರೆನ್ಷಿಯಾಬಿಲಿಟಿ ಗಾಗಿ ಮಿತಿಯು 0 ಗೆ ಸಮನಾಗಿರಬೇಕು ಆದರೆ ಈ ಮಿತಿಯು ಅಸ್ತಿತ್ವದಲ್ಲಿಲ್ಲ ಎಂದು ನಾವು ನೋಡಿದ್ದೇವೆ ಮತ್ತು ಆದ್ದರಿಂದ ಕೊಟ್ಟಿರುವ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಈ ಉದಾಹರಣೆಯಲ್ಲಿ ನಾವು ಗಮನಿಸಿರುವುದು ಉತ್ಪನ್ನವು ನಿರಂತರವಾಗಿದೆ ಮತ್ತು ಇದರ ಆಂಶಿಕ ನಿಷ್ಪನ್ನ ಅಸ್ತಿತ್ವದಲ್ಲಿದೆ ಆದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಇದೇ ರೀತಿಯ ಇನ್ನೊಂದು ಉದಾಹರಣೆ ಇಲ್ಲಿಯೂ ಸಹ ಉತ್ಪನ್ನವು ನಿರಂತರವಾಗಿದೆ ಆಂಶಿಕ ನಿಷ್ಪನ್ನ ಅಸ್ತಿತ್ವದಲ್ಲಿದೆ ಎಂದು ನಾವು ನೋಡುತ್ತೇವೆ ಆದರೆ ಅದು ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಆಂಶಿಕ ನಿಷ್ಪನ್ನಗಳ ಅಸ್ತಿತ್ವವು ಮತ್ತೊಮ್ಮೆ ಸುಲಭವಾಗಿದೆ ಆದ್ದರಿಂದ x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನದ ವ್ಯಾಖ್ಯಾನವನ್ನು ಹೊಂದಿದ್ದೇವೆ ಆದ್ದರಿಂದ f delta x 0 ಇಲ್ಲಿ ನೀವು y 0 ಅನ್ನು ಹಾಕಿದರೆ ನಾವು ಈ delta x cube over this delta x square ಅನ್ನು ಪಡೆಯುತ್ತೇವೆ ಮತ್ತು ಇದು f 0 0 ಈ delta x square ಕೂಡ ಅಲ್ಲಿ ಇದೆ ಆದ್ದರಿಂದ ನಾವು ಮೂಲಭೂತವಾಗಿ ಈ ಮಿತಿಯನ್ನು 1 ಎಂದು ಪಡೆಯುತ್ತೇವೆ ಏಕೆಂದರೆ ಈ ವ್ಯಾಖ್ಯಾನದಿಂದ f delta x 0 ಎಂಬುದು delta x cube over delta x square ಮತ್ತು 1 delta x ಆಗಿರುತ್ತದೆ ಇದು 1 ಆಗಿರುತ್ತದೆ ಆದ್ದರಿಂದ ಈ ಮಿತಿಯು 1 ಆಗಿದೆ ಮತ್ತು ಅದೇ ರೀತಿ ನಾವು ಲೆಕ್ಕಾಚಾರ ಮಾಡುವಾಗ 0 0 ನಲ್ಲಿ f y ಈ ಸಂದರ್ಭದಲ್ಲಿ ನಾವು ಈ x 0 ಅನ್ನು ಇಲ್ಲಿ 0 ಪಡೆಯುತ್ತೇವೆ ಮತ್ತು ಅದು 2 delta y cube ಅನ್ನು ಪಡೆಯುತ್ತದೆ ಮತ್ತು ನಂತರ ಇಲ್ಲಿ y delta y square ಮತ್ತು ಈ delta y ಎಂಬುದು delta y cube ಅನ್ನು ಮಾಡುತ್ತದೆ ಈ delta y cube ರದ್ದುಗೊಳ್ಳುತ್ತದೆ ಮತ್ತು ನಾವು ಈ ಮಿತಿ 2 ಎಂದು ಪಡೆಯುತ್ತೇವೆ x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವು 1 ಮತ್ತು y ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವು 2 ಆಗಿದೆ ಈಗ ಈ ಉತ್ಪನ್ನದ ನಿರಂತರತೆಗೆ ಬರೋಣ ಮತ್ತೊಮ್ಮೆ ಇದು ಸರಳವಾಗಿದೆ ಮತ್ತು ನಾವು ಅದನ್ನು x r cos theta y r sin theta ಎಂಬ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುವ ಮೂಲಕ ತೋರಿಸಬಹುದು ಮತ್ತು ಇದು r square ಪದ ಎಂದು ನೋಡಲು ಸುಲಭ ಮತ್ತು ನಾವು ಅಲ್ಲಿಂದ r cube ಅನ್ನು ಪಡೆಯುತ್ತೇವೆ ಮತ್ತು ಅಲ್ಲಿಂದ r cube ಅನ್ನು ಪಡೆಯುತ್ತೇವೆ ನಾವು ಈ ಸಂಖ್ಯಾಕಾರಕದಲ್ಲಿ ಒಂದು r ಜೊತೆಗೆ cos cube theta plus 2 sin cube theta ದ ಸೀಮಿತ ಉತ್ಪನ್ನವನ್ನು ಪಡೆಯುತ್ತೇವೆ ಆದ್ದರಿಂದ r 0 ಗೆ ಹೋದಾಗ ಈ ಮಿತಿ 0 ಆಗಿರುತ್ತದೆ

ನಾವು ಈ ಮಿತಿಯನ್ನು 0 ಎಂದು ಹೊಂದಿದ್ದೇವೆ 0 ಉತ್ಪನ್ನದ ಮೌಲ್ಯವು 0 ಆಗಿದೆ ಆದ್ದರಿಂದ ಈ ಉತ್ಪನ್ನವು ನಿರಂತರವಾಗಿದೆ ಆಂಶಿಕ ನಿಷ್ಪನ್ನಗಳು ಅಸ್ತಿತ್ವದಲ್ಲಿವೆ ಮತ್ತು ಉತ್ಪನ್ನವು ನಿರಂತರವಾಗಿರುತ್ತದೆ ಈ ಹಂತದಲ್ಲಿ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಎಂದು ತೋರಿಸಲು ನಾವು ಈಗ ಹೋಗುತ್ತೇವೆ ಅದಕ್ಕಾಗಿ ನಾವು ಈ ಮಿತಿಯನ್ನು ಮತ್ತೊಮ್ಮೆ ತೋರಿಸಬೇಕಾಗಿದೆ ಅಲ್ಲಿ ಈ delta z ಈ ವ್ಯತ್ಯಾಸವಾಗಿದೆ ಅದು ಮತ್ತೊಮ್ಮೆ 0 ಮತ್ತು delta x delta y ಈ x y ಅನ್ನು ಸರಳವಾಗಿ delta x and delta y ಪದಗಳಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ 0 0 ನಲ್ಲಿ del x over del z 1 ಆಗಿದೆ ಮತ್ತು ಇದು 2 ಆಗಿತ್ತು ನಾವು delta x plus 2 delta y ಅನ್ನು ಹೊಂದಿದ್ದೇವೆ ಮತ್ತು ಮತ್ತು ನಾವು ಈ ಮಿತಿಯನ್ನು ಮತ್ತೊಮ್ಮೆ ತೆಗೆದುಕೊಂಡರೆ ಇಲ್ಲಿ 1 ಮೇಲೆ rho ಮತ್ತು ನಂತರ ಈ delta z ಇದು delta x square plus 2 delta y square ಮತ್ತು ಈ delta y square plus delta x square ಈ dz ಪದವನ್ನು delta x plus 2 delta y ಅನ್ನು ಮೈನಸ್ ಮಾಡಿ ಮತ್ತು ಈ ಛೇದದಲ್ಲಿ ಆ delta x square delta y square ಅನ್ನು ಸರಳವಾಗಿ ಸರಳಗೊಳಿಸಬಹುದು ನಾವು ನಂತರ delta x square ಮತ್ತು 2 ಬಾರಿ delta y square ಮೈನಸ್ ಈ ಉತ್ಪನ್ನವನ್ನು ಹೊಂದಿದ್ದೇವೆ ಇದು ನಮಗೆ delta x cube ಅನ್ನು ಒಂದು ಪದವಾಗಿ ಮತ್ತು ಮೈನಸ್ 2 ಬಾರಿ delta x square ಮತ್ತು delta y ಪದ ನಂತರ ನಾವು ಈ delta y square delta x ಪದ ಮತ್ತು ನಂತರ ಮೈನಸ್ 2 ಬಾರಿ delta y cube ಪದವನ್ನು ಸಹ ಪಡೆಯುತ್ತೇವೆ ಮತ್ತು ಇದು 2 ಬಾರಿ delta y cube ಆಗಿದೆ ಆದ್ದರಿಂದ ಇಲ್ಲಿಯೂ ಈ ಕ್ಯೂಬ್ ಆದ್ದರಿಂದ ಈ delta x cube ರದ್ದುಗೊಳ್ಳುತ್ತದೆ 2 ಬಾರಿ delta y cube ರದ್ದುಗೊಳ್ಳುತ್ತದೆ ಮತ್ತು ಈ delta y square ಮತ್ತು x square ನೊಂದಿಗೆ ನೀವು ಈ 2 ಪದಗಳನ್ನು ಮಾತ್ರ ಪಡೆಯುತ್ತೀರಿ ನಾವು ನಿಖರವಾಗಿ ಈ ಮೈನಸ್ 2 ಬಾರಿ ಈ delta x square ಮತ್ತು delta y ಅನ್ನು ಪಡೆಯುತ್ತೇವೆ ಮತ್ತು ಮೈನಸ್ delta x ಮತ್ತು delta y square ಮತ್ತು ಈ delta x square plus delta y square ಜೊತೆಗೆ ನೀವು ಈ ಪವರ್ 3 ಬೈ 2 ಅನ್ನು ಪಡೆಯುತ್ತೀರಿ ಮತ್ತು ಈಗ ನಾವು ಈ delta y m delta x ಮಾರ್ಗವನ್ನು ತೆಗೆದುಕೊಂಡರೆ ಮತ್ತೆ ಅದೇ ಪರಿಸ್ಥಿತಿ ಇಲ್ಲಿ ನಾವು delta x cube ಸಾಮಾನ್ಯವಾಗಿ ಹೊಂದಿದ್ದೇವೆ ಇಲ್ಲಿಯೂ ಸಹ ನಾವು delta x cube ಅನ್ನು ಸಾಮಾನ್ಯವಾಗಿ ಪಡೆಯುತ್ತೇವೆ ಮತ್ತು ಈ delta y square ಎಂಬುದು m square delta x square ಆಗುತ್ತದೆ ಮಾರ್ಗದಲ್ಲಿ ಇದು ಪವರ್ 3 ಬೈ 2 ಆಗಿದೆ ಇಲ್ಲಿ ನಾವು delta x cube ಅನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬಹುದು ಆದ್ದರಿಂದ delta x cube ಎಲ್ಲೆಡೆ ರದ್ದುಗೊಳ್ಳುತ್ತದೆ ಮತ್ತು ನಾವು ಮಿತಿಯನ್ನು ಮೈನಸ್ ಪಡೆಯುತ್ತೇವೆ ಇದು m square minus ಇಲ್ಲಿ m ಮತ್ತು ಇಲ್ಲಿ 1 plus m square 3 by 2 ಇದು ಮಾರ್ಗ ಅವಲಂಬಿತ ಮಿತಿಯಾಗಿದೆ m ಅನ್ನು ಅವಲಂಬಿಸಿ ನಾವು ಮಿತಿಗೆ ವಿಭಿನ್ನ ಸಂಖ್ಯೆಯನ್ನು ಹೊಂದಿದ್ದೇವೆ ಮತ್ತು ಆದ್ದರಿಂದ ಈ ಮಿತಿಯು ಅಸ್ತಿತ್ವದಲ್ಲಿಲ್ಲ ಮತ್ತು ಮತ್ತೆ ಈ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಮುಂದಿನ ಸಮಸ್ಯೆ ಇಲ್ಲಿ ನಾವು ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ತೋರಿಸುತ್ತೇವೆ ಆದರೆ f x ಮತ್ತು f y ಆಂಶಿಕ ನಿಷ್ಪನ್ನಗಳು ನಿರಂತರವಾಗಿಲ್ಲ ಆಂಶಿಕ ನಿಷ್ಪನ್ನಗಳ ನಿರಂತರತೆಯು ಡಿಫರೆನ್ಷಿಯಾಬಿಲಿಟಿ ಗೆ ಸಾಕಾಗುತ್ತದೆ ಎಂಬುದನ್ನು ನೆನಪಿಡಿ ಆದ್ದರಿಂದ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರಬಹುದು ಆದರೆ f x ಮತ್ತು f y ನಿರಂತರವಾಗಿರದೆ ಇರಬಹುದು f x ಮತ್ತು f y ನಿರಂತರವೆಂದು ನಾವು ಸಾಬೀತುಪಡಿಸಿದರೆ ಅದು ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ಸರಳವಾಗಿ ಸೂಚಿಸುತ್ತದೆ ಆದರೆ ನಾವು f x ಮತ್ತು f y ನ ನಿರಂತರತೆಯನ್ನು ಸಾಬೀತುಪಡಿಸಲು ಸಾಧ್ಯವಾಗದಿದ್ದರೆ f ನ ಡಿಫರೆನ್ಷಿಯಾಬಿಲಿಟಿ ಯ ಬಗ್ಗೆ ನಾವು ಏನನ್ನೂ ತೀರ್ಮಾನಿಸಲಾಗುವುದಿಲ್ಲ ಈ ಉದಾಹರಣೆಯು ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ನಿಖರವಾಗಿ ತೋರಿಸುತ್ತದೆ ಆದರೆ ಈ ಸಂದರ್ಭದಲ್ಲಿ f x ಮತ್ತು f y ನಿರಂತರವಾಗಿರುವುದಿಲ್ಲ ಈಗ ಆಂಶಿಕ ನಿಷ್ಪನ್ನದ ಅಸ್ತಿತ್ವ ಏಕೆಂದರೆ ಡಿಫರೆನ್ಷಿಯಾಬಿಲಿಟಿ ಗೆ ಅಗತ್ಯವಾದ ಷರತ್ತುಗಳನ್ನು ಪೂರೈಸಲಾಗಿದೆ ಎಂದು ನಾವು ತೋರಿಸಬೇಕಾಗಿದೆ ಅಗತ್ಯ ಷರತ್ತುಗಳಲ್ಲಿ ಒಂದನ್ನು ಉಲ್ಲಂಘಿಸಿದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿಲ್ಲ ಎಂದು ನಾವು ತಕ್ಷಣ ಹೇಳಬಹುದು ಇಲ್ಲಿ ಆಂಶಿಕ ನಿಷ್ಪನ್ನದ ಅಸ್ತಿತ್ವವು ಮತ್ತೊಮ್ಮೆ ನಾವು f delta x 0 minus f 0 0 over delta x ನ ವ್ಯಾಖ್ಯಾನವನ್ನು ಹೊಂದಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ನಾವು ಇದು 0 ಎಂದು ತೋರಿಸಬಹುದು ಏಕೆಂದರೆ ಇಲ್ಲಿ f delta x ಈ delta y 0 ಮತ್ತು ನಾವು delta x ಅನ್ನು ಹೊಂದಿದ್ದೇವೆ ನಾವು delta x square ಅನ್ನು ಪಡೆಯುತ್ತೇವೆ ಮತ್ತು ನಂತರ ನಾವು 1 over square root delta x square ಜೊತೆಗೆ cos ಪದವನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ ಈ delta x ಪದದಿಂದ ಭಾಗಿಸಿ ಮತ್ತು ಇದು 0 ಆಗಿದೆ ಆದ್ದರಿಂದ ಇದು ರದ್ದುಗೊಳ್ಳುತ್ತದೆ ಇಲ್ಲಿ ಏನಾದರೂ ಮಿತಿಯಿದೆ ಮತ್ತು ನಂತರ delta x 0 ಗೆ ಹೋಗುತ್ತದೆ ಆದ್ದರಿಂದ ಈ ಮಿತಿಯು 0 ಆಗಿರುತ್ತದೆ

ಮತ್ತು ಅದೇ ರೀತಿ ನಾವು 0 0 ನಲ್ಲಿ f y ಸಹ 0 ಎಂದು ತೋರಿಸಬಹುದು ಏಕೆಂದರೆ ಈ ಉತ್ಪನ್ನವು ಹೇಗಾದರೂ ಸಮ್ಮಿತೀಯವಾಗಿದೆ ನಾವು ಇದನ್ನು ಮತ್ತೆ 0 ಎಂದು ಪಡೆಯುತ್ತೇವೆ ಈಗ ಉತ್ಪನ್ನದ ನಿರಂತರತೆಯನ್ನು ಪರಿಶೀಲಿಸುವುದು ಅದು ಮತ್ತೆ e 0 ಆಗಿದೆ ಏಕೆಂದರೆ xy 0 0 ಗೆ ಹೋದಾಗ ಇದು ಇಲ್ಲಿ ಸೀಮಿತವಾಗಿರುವ ವಿಷಯವಾಗಿದೆ ಮತ್ತು xy 0 ಗೆ ಹೋಗುತ್ತದೆ ಸ್ವಾಭಾವಿಕವಾಗಿ xy 0 0 ಗೆ ಹೋದಂತೆ ಈ f x y 0 ಗೆ ಹೋಗುತ್ತದೆ ಮತ್ತೆ ನಾವು ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುವ ಮೂಲಕ ನೋಡಬಹುದು ನಾವು ಇಲ್ಲಿ ಹೊಂದಿದ್ದೇವೆ ನಾವು ಇದನ್ನು ಅಲ್ಲಿ r square ನಂತೆ ಪಡೆಯಬಹುದು ಮತ್ತು ನಂತರ ಎಲ್ಲವು ಸೀಮಿತವಾಗಿರಬಹುದು ಮತ್ತು r 0 ಗೆ ಹೋಗುತ್ತದೆ ಇದು 0 ಆಗಿರುತ್ತದೆ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುವ ಮೂಲಕ ಅಥವಾ x y 0 ಗೆ ಹೋದಾಗ ನೇರವಾಗಿ ಇಲ್ಲಿ ತೋರಿಸಲಾಗುತ್ತಿದೆ ಈ ಪದವು 0 ಕ್ಕೆ ಹೋಗುತ್ತದೆ ಮತ್ತು ಇದು ಯಾವುದೋ ಪರಿಮಿತವಾಗಿದೆ ಇಲ್ಲಿ ಸೀಮಿತವಾಗಿದೆ ನಾವು ಈ ಮಿತಿಯನ್ನು ನೇರವಾಗಿ 0 ಎಂದು ಪಡೆಯುತ್ತೇವೆ ಇದು ಇಲ್ಲಿ ಸೀಮಿತವಾದ ವಿಷಯವಾಗಿದೆ ಆದ್ದರಿಂದ ಇದು 0 0 ಪಾಯಿಂಟ್ನಲ್ಲಿ ಉತ್ಪನ್ನ ಮೌಲ್ಯವಾಗಿದೆ ಆದ್ದರಿಂದ ಇತರ ಉತ್ಪನ್ನವು ನಿರಂತರವಾಗಿದೆ ಎಂದು ನಾವು ನೋಡಿದ್ದೇವೆ ಮತ್ತು ಈಗ ಈ ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಗೆ ಬರೋಣ ನಾವು ಈ delta z ನ ನೇರ ವ್ಯಾಖ್ಯಾನವನ್ನು ಇಲ್ಲಿ ತೆಗೆದುಕೊಳ್ಳುತ್ತೇವೆ ಅಂದರೆ delta z ಗಾಗಿ z ನಲ್ಲಿನ ಭಿನ್ನತೆ ಆದ್ದರಿಂದ ಇದು f 0 plus delta x 0 plus delta y minus f 0 0 ಆಗಿರುತ್ತದೆ ಏಕೆಂದರೆ f 0 0 0 ಆಗಿದೆ ನಾವು delta x delta y ಅನ್ನು ಹೊಂದಿದ್ದೇವೆ x y ಅನ್ನು delta x delta y ಪದದಿಂದ ಬದಲಾಯಿಸಲಾಗುತ್ತದೆ ಮತ್ತು ಈ dz 0 ನಲ್ಲಿ x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನ 0 ನಲ್ಲಿ y ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನ ಮತ್ತು ನಾವು ಆ ಮೌಲ್ಯಗಳನ್ನು 0 ಎಂದು ನೋಡಿದ್ದೇವೆ ಆದ್ದರಿಂದ ಈ dz 0 ಆಗಿದೆ ಮತ್ತು ಈಗ ಇಲ್ಲಿ ಈ ಭಾಗಲಬ್ಧ ಮತ್ತು ನಂತರ ನಾವು ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲಿ ನೀಡಲಾದ delta z delta x square ಮತ್ತು delta y square cos ಪದ ಮತ್ತು ಮೈನಸ್ ಈ 0 ಮತ್ತು ಈ delta rho ಎಂಬುದು ವರ್ಗಮೂಲ delta x square plus delta y square ಇಲ್ಲಿ ಈ ಮಿತಿ ಏನು ಎಂದು ನಾವು ನೋಡುತ್ತೇವೆ ಮತ್ತು ಇದನ್ನು ರದ್ದುಗೊಳಿಸಬಹುದು ನಾವು ಈ ವರ್ಗಮೂಲ ಪದವನ್ನು ಈ cos 1 ನೊಂದಿಗೆ ಈ ಪದದ ಮೇಲೆ ಸಂಖ್ಯಾಕಾರಕದಲ್ಲಿ ಪಡೆಯುತ್ತೇವೆ ಮತ್ತು ಈಗ ಈ ಪದವನ್ನು ನಾವು ಸುಲಭವಾಗಿ ನೋಡಬಹುದು ಇಲ್ಲಿ ಮಿತಿ delta x 0 ಗೆ ಹೋಗುತ್ತದೆ delta y 0 ಗೆ ಹೋಗುತ್ತದೆ ಏಕೆಂದರೆ ಈ ಪದವು 0 ಕ್ಕೆ ಹೋಗುತ್ತದೆ ಮತ್ತು ಪರಿಮಿತವಾಗಿರುವ ಅದು ಇಲ್ಲಿ ಇದೆ ಈ ಮೌಲ್ಯವು 0 ಎಂದು ನಾವು ನೇರವಾಗಿ ತೋರಿಸಬಹುದು

ಅಂದರೆ ಈ ಮಿತಿಯು 0 ಆಗಿದ್ದರೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ನಾವು ಗಮನಿಸಿದ್ದೇವೆ ಆದ್ದರಿಂದ ಈಗ ತೋರಿಸಬೇಕಾದದ್ದು ಏನೆಂದರೆ ನಾವು ಆಂಶಿಕ ನಿಷ್ಪನ್ನಗಳ ನಿರಂತರತೆಗೆ ಹೋಗುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಆಂಶಿಕ ನಿಷ್ಪನ್ನಗಳು ನಿರಂತರವಾಗಿಲ್ಲ ಎಂಬುದನ್ನು ನಾವು ಗಮನಿಸುತ್ತೇವೆ f x ಮತ್ತು f y ನ ನಿರಂತರತೆಯನ್ನು ಸಾಬೀತುಪಡಿಸಲು ನಾವು f x ಮತ್ತು f y ಅನ್ನು ಮೂಲವಲ್ಲದ ಹಂತದಲ್ಲಿ ಪಡೆಯಬೇಕು ಆದ್ದರಿಂದ ಇಲ್ಲಿ ಅದು 0 ಕ್ಕೆ ಸಮಾನವಾಗಿಲ್ಲ ಮತ್ತು 0 ಕ್ಕೆ ಸಮಾನವಾದಾಗ ನಮ್ಮಲ್ಲಿ 0 0 ಒಂದೇ ಆಗಿರಬಹುದು ಇಲ್ಲಿಯೂ ಅದೇ ತಪ್ಪು ಇದು 0 0 ನಲ್ಲಿ ಉತ್ಪನ್ನವನ್ನು 0 ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ನಂತರ x y 0 ಗೆ ಸಮಾನವಾದಾಗ ನಾವು 0 ಅನ್ನು ಹೊಂದಿದ್ದೇವೆ ಇದು 0 ಕ್ಕೆ ಸಮನಾಗಿರುವುದಿಲ್ಲ ಮತ್ತು x y 0 ಆಗಿರುವಾಗ ಅದು 0 ಆಗಿರುತ್ತದೆ ಸರಿ ಈಗ ನಾವು 0 0 ಪಾಯಿಂಟ್ನಲ್ಲಿ ಆಂಶಿಕ ನಿಷ್ಪನ್ನಗಳ ನಿರಂತರತೆಯನ್ನು ತೋರಿಸುತ್ತೇವೆ ನಾವು 0 ಪಾಯಿಂಟ್ ಅಲ್ಲದ ಆಂಶಿಕ ನಿಷ್ಪನ್ನದ ನಿರಂತರತೆಯನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತದೆ ನಾವು ಇಲ್ಲಿ ಮೂಲವಲ್ಲದ ಆಂಶಿಕ ನಿಷ್ಪನ್ನಗಳನ್ನು ಗುಣಿಸಬೇಕು ಮತ್ತು ನಂತರ 0 0 ನಲ್ಲಿ f x ಮತ್ತು f y ನಾವು ಈಗಾಗಲೇ ಮೌಲ್ಯವನ್ನು 0 ಎಂದು ಲೆಕ್ಕಾಚಾರ ಮಾಡಿದ್ದೇವೆ ಆದ್ದರಿಂದ ಈ ಮೂಲವಲ್ಲದ ಹಂತದಲ್ಲಿ ಈ ಉತ್ಪನ್ನದ ಆಂಶಿಕ ನಿಷ್ಪನ್ನವನ್ನು ಪಡೆಯಲು ನಾವು y ಅನ್ನು ಸ್ಥಿರಾಂಕವಾಗಿ ಪರಿಗಣಿಸಿ x ಗೆ ಸಂಬಂಧಿಸಿದಂತೆ ಈ ಉತ್ಪನ್ನದ ನಿಷ್ಪನ್ನವನ್ನು ನೇರವಾಗಿ ಪಡೆಯಬಹುದು 0 0 ಬಿಂದುವಿಗೆ ಸಮನಾವಾಗಿರದ x y ನಲ್ಲಿ ಈ y ಅನ್ನು ಸ್ಥಿರಾಂಕವೆಂದು ಪರಿಗಣಿಸುವ ಮೂಲಕ ಇದರ ನೇರ ಅವಕಲನದಿಂದ ನಾವು ಈ ನಿಷ್ಪನ್ನವನ್ನು ಪಡೆಯಬಹುದು ಇದು ಉತ್ಪನ್ನದ ಸಾಧನವಾಗಿದೆ ಆದ್ದರಿಂದ ಈ x square y square ಈ cos ಪದವು ಮೈನಸ್ ಚಿಹ್ನೆಯೊಂದಿಗೆ ಇರುತ್ತದೆ ಮತ್ತು 1 ಓವರ್ square root x square plus y square ಮತ್ತು ಈ ಪದದ ನಿಷ್ಪನ್ನವು ಮೈನಸ್ 1 ಬೈ 2 ಆಗಿರುತ್ತದೆ ಮತ್ತು ಈ 2 x ಓವರ್ x square plus y square 3 ಬೈ 2 ಮತ್ತು ನಂತರ ಇದು ಇಲ್ಲಿ ಬದಲಾಗದೆ ಉಳಿಯುತ್ತದೆ ಈ cos ಮತ್ತು ಈ ಪದದ ನಿಷ್ಪನ್ನವು 2 x ಆಗಿರುತ್ತದೆ ನಲ್ಲಿ ಇದು x ಗೆ ಸಂಬಂಧಿಸಿದಂತೆ x y ಬಿಂದುವಿನಲ್ಲಿ ಉತ್ಪನ್ನದ ಆಂಶಿಕ ನಿಷ್ಪನ್ನವಾಗಿದೆ ಇದು 0 0 ಗೆ ಸಮನಾಗಿರುವುದಿಲ್ಲ ನಾವು ಇಲ್ಲಿ ಈ ಪದವನ್ನು ಸ್ವಲ್ಪ ಸರಳಗೊಳಿಸಬಹುದು ನಾವು ಈ 1 ಓವರ್ square root x square plus y square ನ sine ಪಡೆಯುತ್ತೇವೆ ಮತ್ತು ಈ ಪದವು x ಓವರ್ x square root x square plus y square plus ಈ 2 x cos 1 ಓವರ್ square root x square plus y square ಆಗುತ್ತದೆ ಮತ್ತು ಈಗ ನಾವು x ಅಕ್ಷದ ಉದ್ದಕ್ಕೂ ಇಲ್ಲಿ ಮಾರ್ಗವನ್ನು ತೆಗೆದುಕೊಂಡರೆ ಅಂದರೆ delta y ಅನ್ನು 0 ಗೆ ಹೊಂದಿಸಲಾಗುವುದು ನಾವು 0 0 ಗೆ ಸಮೀಪಿಸುತ್ತಿದ್ದೇವೆ x y 0 ಗೆ ಹೋದಂತೆ f x ಎಂಬುದು 0 0 ಪಾಯಿಂಟ್ನಲ್ಲಿರುವ f ನ ಆಂಶಿಕ ನಿಷ್ಪನ್ನಕ್ಕೆ ಸಮಾನವಾಗಿದೆಯೇ ಎಂದು ನೋಡಲು ಬಯಸುತ್ತೇವೆ ಅದು 0 ಆಗಿತ್ತು ಆದ್ದರಿಂದ x ಅಕ್ಷದ ಉದ್ದಕ್ಕೂ ನಾವು ಮೂಲದ ಕಡೆಗೆ ಚಲಿಸಿದರೆ ಆಗ ಏನಾಗುತ್ತದೆ y ಈಗ 0 ಆಗಿದೆ ನಾವು ಇಲ್ಲಿ x ಅನ್ನು ಹೊಂದಿದ್ದೇವೆ ಮತ್ತು x square ನ ವರ್ಗಮೂಲದಿಂದ ಭಾಗಿಸಿದ್ದೇವೆ ಅದು x ನ ಸಂಪೂರ್ಣ ಮೌಲ್ಯವಾಗಿದೆ ಮತ್ತು ನಂತರ ನಾವು ಇಲ್ಲಿ ಈ ಚಿಹ್ನೆಯನ್ನು ಹೊಂದಿದ್ದೇವೆ 1 ಓವರ್ x plus ನ ಸಂಪೂರ್ಣ ಮೌಲ್ಯ ಈ 2 x ಮತ್ತು cos ಮತ್ತೆ ಇಲ್ಲಿ 1ಓವರ್ square x ನ ಸಂಪೂರ್ಣ ಮೌಲ್ಯ ಇದು x ಅಕ್ಷದ ಉದ್ದಕ್ಕೂ ಇದೆ ಅಂದರೆ y 0 ಆಗಿದೆ ಆದ್ದರಿಂದ ನಾವು ಇಲ್ಲಿ y 0 ಅನ್ನು ಇರಿಸಿದ್ದೇವೆ ನಾವು ಈ x ಅಕ್ಷದ ಉದ್ದಕ್ಕೂ ಒಂದು ನಿರ್ದಿಷ್ಟ ಮಾರ್ಗವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಮತ್ತು ಈಗ ನಾವು ಇಲ್ಲಿ ಉದಾಹರಣೆಗೆ ಅರ್ಥಮಾಡಿಕೊಂಡರೆ ನಾವು ಬಲಭಾಗದಿಂದ x ನಿಂದ 0 ಗೆ ಹೋದಾಗ ಇದು plus 1 ಆಗಿದೆ x ಋಣಾತ್ಮಕ ಭಾಗದಿಂದ 0 ಗೆ ಹೋದಾಗ ಇದು ಮೈನಸ್ 1 ಆಗುತ್ತದೆ ಮತ್ತು ಯಾವುದೇ ಸಂದರ್ಭದಲ್ಲಿ ಇದು ಖಚಿತವಾಗಿಲ್ಲ ಅದೇ ಪರಿಸ್ಥಿತಿಯಲ್ಲಿ ಇಲ್ಲಿ ಮೌಲ್ಯ ಏನು ಇಲ್ಲಿ ಈ ಹಂತದಲ್ಲಿ ಹೇಗಾದರೂ ಈ x 0 ಗೆ ಹೋಗುತ್ತದೆ ಇದು ಸೀಮಿತವಾದ ವಿಷಯ ಆದ್ದರಿಂದ ಇದು ಕಣ್ಮರೆಯಾಗುತ್ತದೆ ಇದು 0 ಗೆ ಹೋಗುತ್ತದೆ x ಅಕ್ಷದ ಉದ್ದಕ್ಕೂ ಆದರೆ ಇಲ್ಲಿ ಈ ಹಂತದಲ್ಲಿ ಇದು ಪ್ಲಸ್ 1 ನಂತೆ ಇದೆ ಮತ್ತು ಇದು ಆ ಸಂದರ್ಭದಲ್ಲಿ ನಿರ್ಧರಿಸಲಾಗಿಲ್ಲ ಮತ್ತು ಇದು ಮೈನಸ್ 1 ಆಗಿರಬಹುದು ಮತ್ತು ಇಲ್ಲಿ x 0 ಗೆ ಹೋದಾಗ ಮೌಲ್ಯವು ಏನೆಂದು ನಮಗೆ ತಿಳಿದಿಲ್ಲ ಆದ್ದರಿಂದ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಅಥವಾ ಖಂಡಿತವಾಗಿಯೂ ನಾವು ಹುಡುಕುತ್ತಿರುವ ಮಿತಿಯು 0 ಗೆ ಸಮನಾಗಿರುವುದಿಲ್ಲ ಈ ಮಿತಿಯು 0 ಗೆ ಸಮನಾಗಿದ್ದರೆ ಉತ್ಪನ್ನವು ನಿಷ್ಪನ್ನ ಎಂದು ನಾವು ಹೇಳಿಕೊಳ್ಳಬಹುದು f x ನಿರಂತರವಾಗಿದೆ ಏಕೆಂದರೆ ಇದು 0 0 ಪಾಯಿಂಟ್ನಲ್ಲಿ ನಿಷ್ಪನ್ನ ಮೌಲ್ಯವಾಗಿತ್ತು ಇದು 0 0 ಪಾಯಿಂಟ್ನಲ್ಲಿ f x ಆಗಿತ್ತು ಯಾವುದೇ ಸಂದರ್ಭದಲ್ಲಿ ಇದು ಇದಕ್ಕೆ ಸಮನಾಗಿರುವುದಿಲ್ಲ ವಾಸ್ತವವಾಗಿ ಮಿತಿ ಅಸ್ತಿತ್ವದಲ್ಲಿಲ್ಲ ಈ ಆಂಶಿಕ ನಿಷ್ಪನ್ನದ ನಿರಂತರತೆಯ ಬಗ್ಗೆ ಯಾವುದೇ ಪ್ರಶ್ನೆಯಿಲ್ಲ ಆದ್ದರಿಂದ ಈ f x ನಿರಂತರವಾಗಿಲ್ಲ ಮತ್ತು ಇದೇ ರೀತಿ ನಾವು ತೋರಿಸಬಹುದು ಏಕೆಂದರೆ ಈ ಉತ್ಪನ್ನವು ಇದೀಗ ಸಮಮಿತಿ ಆಗಿದೆ ಆದ್ದರಿಂದ f y ನಿರಂತರವಲ್ಲ ಎಂದು ಸಹ ನಾವು ತೋರಿಸಬಹುದು ಆದ್ದರಿಂದ ಈ ಉದಾಹರಣೆಯಲ್ಲಿ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದ್ದರೂ ಆಂಶಿಕ ನಿಷ್ಪನ್ನಗಳು ನಿರಂತರವಾಗಿರುವುದಿಲ್ಲ ಎಂದು ನಾವು ನೋಡಿದ್ದೇವೆ ಮೇಲಿನ ಉದಾಹರಣೆಯು ಆಂಶಿಕ ನಿಷ್ಪನ್ನಗಳ ನಿರಂತರತೆಯು ಡಿಫರೆನ್ಷಿಯಾಬಿಲಿಟಿ ಗೆ ಅಗತ್ಯವಾದ ಸ್ಥಿತಿಯಲ್ಲ ಎಂದು ತೋರಿಸುತ್ತದೆ ನಿರಂತರವಾದ ಪ್ರಥಮ ದರ್ಜೆಯ ಆಂಶಿಕ ನಿಷ್ಪನ್ನಗಳಿಲ್ಲದೆಯೇ ಉತ್ಪನ್ನವನ್ನು ಡಿಫರೆನ್ಸಿಬಲ್ ಗೊಳಿಸಬಹುದು ಇದೇ ರೀತಿಯ ಮತ್ತೊಂದು ಉದಾಹರಣೆ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಮತ್ತು f x ಮತ್ತು f y ನಿರಂತರವಾಗಿಲ್ಲ ಎಂದು ಇಲ್ಲಿ ಮತ್ತೊಮ್ಮೆ ತೋರಿಸಬಹುದು ಇದನ್ನು ಭಾಗವಹಿಸುವವರಿಗೆ ಬಿಡಲಾಗಿದೆ ಈ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ನಾವು ತೋರಿಸಲು ಹೋಗುವುದಿಲ್ಲ ಆದರೆ f x ಮತ್ತು f y ನಿರಂತರವಾಗಿಲ್ಲ ಆದರೆ ಹಂತಗಳು ಹಿಂದಿನ ಸಮಸ್ಯೆಗೆ ಹೋಲುತ್ತವೆ ಮತ್ತು ಈ ಸಮಸ್ಯೆಗೆ f x ಮತ್ತು f y ನಿರಂತರವಾಗಿಲ್ಲ ಎಂದು ಒಬ್ಬರು ಸುಲಭವಾಗಿ ತೋರಿಸಬಹುದು ಅಂತಿಮವಾಗಿ ನಾವು ಡಿಫರೆನ್ಷಿಯಾಬಿಲಿಟಿ ಯನ್ನು ನೋಡಿದ್ದೇವೆ ಇಲ್ಲಿ ಮಿತಿಯಾಗಿರುವ ಸಮಾನವಾದ ವ್ಯಾಖ್ಯಾನವು 0 ಗೆ ತೋರಿಸುವುದು ಇದು ಉತ್ಪನ್ನವು ಡಿಫರೆನ್ಸಿಬಲ್ ಆಗಿದೆ ಎಂದು ಹೇಳುವುದಕ್ಕೆ ಸಮಾನವಾಗಿದೆ ಉತ್ಪನ್ನದ ಡಿಫರೆನ್ಷಿಯಾಬಿಲಿಟಿ ಯನ್ನು ಪರೀಕ್ಷಿಸಲು ಇದು ಉಪಯುಕ್ತವಾಗಿದೆ ಮತ್ತು ಇಲ್ಲಿ ಆಂಶಿಕ ನಿಷ್ಪನ್ನಗಳು ಅಸ್ತಿತ್ವದಲ್ಲಿದ್ದರೂ ಸಹ ಒಂದು ಹಂತದಲ್ಲಿ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರುವುದಿಲ್ಲ ಏಕೆಂದರೆ ಆಂಶಿಕ ನಿಷ್ಪನ್ನಗಳ ಅಸ್ತಿತ್ವವು ಡಿಫರೆನ್ಷಿಯಾಬಿಲಿಟಿ ಗೆ ಪರ್ಯಾಪ್ತ ಷರತ್ತಾಗಿದೆ ಅದು ಅಗತ್ಯ ಷರತ್ತಲ್ಲ ಮತ್ತು f x ಮತ್ತು f y ನಿರಂತರವಾಗಿಲ್ಲದಿದ್ದರೂ ಸಹ ಉತ್ಪನ್ನವು ಡಿಫರೆನ್ಸಿಬಲ್ ಆಗಿರಬಹುದು ಎಂದು ನಾವು ನೋಡಿದ್ದೇವೆ ನಾವು ಇದನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಪರ್ಯಾಪ್ತ ಷರತ್ತಾಗಿದೆ ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ತುಂಬ ಧನ್ಯವಾದಗಳು